ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳು II ಭಾಗ 8 ಸಮತಲದ ಪ್ರಕ್ಷೇಪಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಆಗಿರುವ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಗೆ ನಿಮಗೆ ಸ್ವಾಗತ ನಾವು ಮಾಡ್ಯೂಲ್ ಸಂಖ್ಯೆ 4 ಉಪನ್ಯಾಸ ಸಂಖ್ಯೆ 38 ಅನ್ನು ಒಳಗೊಳ್ಳುತ್ತಿದ್ದೇವೆ ಇದು ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳ ಮತ್ತು ವಿಶೇಷವಾಗಿ ಸಮತಲಗಳ ಪ್ರಕ್ಷೇಪಗಳು ಬಗ್ಗೆ ಒಳಗೊಳ್ಳುತ್ತಿದ್ದೇವೆ ಎರಡು ಆಯಾಮದ ವಸ್ತುಗಳು ಇದ್ದರೆ ಈ ವೀಕ್ಷಣೆಗಳನ್ನು ಹೇಗೆ ದೃಶ್ಯೀಕರಿಸುವುದು ಎಂದು ವಿವರಿಸುತ್ತದೆ ಆದ್ದರಿಂದ ಕೊನೆಯ ತರಗತಿಗಳಲ್ಲಿ ಸಮತಲಗಳ ಪ್ರಕ್ಷೇಪಣವನ್ನು ನೋಡಲು ಪ್ರಯತ್ನಿಸುತ್ತೇವೆ ವಿಶೇಷವಾಗಿ ಒಂದು ಆಯತ ಇದ್ದರೆ ಮತ್ತು ಆ ಆಯತವನ್ನು X ಅಕ್ಷ Y ಅಕ್ಷದೊಂದಿಗೆ ವಿಶೇಷ ರೀತಿಯಲ್ಲಿ ಮರುಹೊಂದಿಸಿದರೆ ಈ ವೀಕ್ಷಣೆಗಳನ್ನು ಹೇಗೆ ನಿರ್ಮಿಸುವುದು ಇಂದಿನ ತರಗತಿಯಲ್ಲಿ ನಾವು ತ್ರಿಕೋನಗಳ ಬಗ್ಗೆ ಇನ್ನಷ್ಟು ಕಲಿಯುತ್ತೇವೆ ಉದಾಹರಣೆಗೆ ಒಂದು ಸೆಟ್ ಸ್ಕ್ವೇರ್ ಅನ್ನು ಸಮತಲ ಸಮತಲಗಳು ಮತ್ತು ಲಂಬ ಸಮತಲಗಳೊಂದಿಗೆ ಮರುಹೊಂದಿಸಿದರೆ ಅವು ಹೇಗೆ ಕಾಣುತ್ತವೆ ಉದಾಹರಣೆಗೆ ನಾವು 30 ಡಿಗ್ರಿ 60 ಡಿಗ್ರಿ ಸೆಟ್ ಸ್ಕ್ವೇರ್ ಹೊಂದಿದ್ದರೆ ಇದು ಸಂಯೋಜನೆಯಾಗಿದೆ ಆದ್ದರಿಂದ ಒಂದು 90 ಡಿಗ್ರಿ ಇರುತ್ತದೆ ಇನ್ನೊಂದು 30 ಡಿಗ್ರಿ ಮತ್ತು ಇನ್ನೊಂದು 60 ಡಿಗ್ರಿ ಉದ್ದವಾದ ಸೆಟ್ ಸ್ಕ್ವೇರ್ ಸಾಮಾನ್ಯವಾಗಿ ಹೋಗುತ್ತೇವೆ ಈ ಸೆಟ್ ಸ್ಕ್ವೇರ್ ಸರಳೀಕರಣಕ್ಕಾಗಿ ಎರಡು ಆಯಾಮದ ವಸ್ತುವಾಗಿದೆ ಮತ್ತು ಬಹುಶಃ 100 ಮಿ ಉದ್ದವನ್ನು ಹೊಂದಿದ್ದರೆ ಮತ್ತು ಅದು ಲಂಬ ಸಮತಲದಲ್ಲಿದ್ದರೆ ಮತ್ತು 30 ಡಿಗ್ರಿ ಇಳಿಜಾರಾಗಿರುತ್ತದೆ ಎಂದು ಊಹಿಸೋಣ ಸಮತಲ ಸಮತಲಕ್ಕೆ ಅದರ ಮೇಲ್ಮೈ 45 ಡಿಗ್ರಿ ಲಂಬ ಸಮತಲಕ್ಕೆ ಇಳಿಜಾರಾಗಿರುತ್ತದೆ ಅದರ ಪ್ರಕ್ಷೇಪಗಳನ್ನು ಬರೆಯಿರಿ ಉದಾಹರಣೆಗೆ ಇದು ಹೊಂದಬಹುದಾದ ಒಂದು ಉದ್ದದ ಸೆಟ್ ಸ್ಕ್ವೇರ್ ಆಗಿದೆ ಮತ್ತು ಲಂಬ ಸಮತಲದಲ್ಲಿರುವ ಈ ಉದ್ದವಾದ ಲಂಬ ಸಮತಲದಲ್ಲಿದೆ ಆದ್ದರಿಂದ ಲಂಬ ಸಮತಲವನ್ನು ಪರಿಗಣಿಸುತ್ತಿದ್ದರೆ ಇದನ್ನು ಪರಿಗಣಿಸುತ್ತಿದ್ದರೆ ಉದ್ದವಾದ ಭಾಗವು ಈ ರೀತಿಯಲ್ಲಿ ಲಂಬ ಸಮತಲದಲ್ಲಿದೆ ಮತ್ತು ಎರಡನೆಯ ವಿಷಯವೆಂದರೆ ಅದು ಸಮತಲ ಸಮತಲಕ್ಕೆ 30 ಡಿಗ್ರಿಗಳಷ್ಟು ಇಳಿಜಾರಾಗಿರುತ್ತದೆ ಆದ್ದರಿಂದ ಸಮತಲ ಸಮತಲವು ಈ ಲಂಬ ದಿಕ್ಕಿನಲ್ಲಿದೆ ಆದ್ದರಿಂದ ನಾವು ಮಾಡಬೇಕಾಗಿರುವುದು ಈ ದಿಕ್ಕಿನಲ್ಲಿ 30 ಡಿಗ್ರಿ ಅಥವಾ ಬಹುಶಃ ಈ ರೀತಿಯಲ್ಲಿ 30 ಡಿಗ್ರಿಗಳನ್ನು ಜೋಡಿಸಬೇಕಾಗಿದೆ ಆದ್ದರಿಂದ ಇದು ಲಂಬ ಸಮತಲದಲ್ಲಿ ಅತಿ ಉದ್ದವಾಗಿದೆ ಉದ್ದವಾದದ್ದು ಲಂಬ ಸಮತಲದಲ್ಲಿದೆ ಮತ್ತು ಸಮತಲ ಸಮತಲದೊಂದಿಗೆ ಸುಮಾರು 30 ಡಿಗ್ರಿ ಕೋನವನ್ನು ಮಾಡುತ್ತದೆ ಅದನ್ನು ಸಮತಲ ಸಮತಲದಲ್ಲಿ ಪ್ರಕ್ಷೇಪಿಸುತ್ತಿದ್ದರೆ 30 ಡಿಗ್ರಿ ಇರುತ್ತದೆ ಮತ್ತು ಅದರ ನಂತರ ಈ ಸಂಪೂರ್ಣ ಮೇಲ್ಮೈ ಈ ಸಂಪೂರ್ಣ ಮೇಲ್ಮೈ ಇದೀಗ ಲಂಬ ಸಮತಲಕ್ಕೆ ಲಂಬವಾಗಿರುತ್ತದೆ ಆದರೆ ಈಗ ಈ ದಿಕ್ಕಿನಲ್ಲಿ 45 ಡಿಗ್ರಿಗಳಷ್ಟು ಏನನ್ನಾದರೂ ಮಾಡುತ್ತಿದ್ದರೆ ಅದು ಸಾಮಾನ್ಯ ಸಮತಲದ ಮೇಲ್ಭಾಗದ ಸಮತಲದಂತೆ ಪ್ರಕ್ಷೇಪಗಳ ಸಮತಲದಲ್ಲಿ ಹೇಗೆ ಕಾಣುತ್ತದೆ ಆದ್ದರಿಂದ ನಾವು ಅದನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದೇವೆ ಅದನ್ನು ಹಂತ ಹಂತವಾಗಿ ನೋಡೋಣ ಆ ಸಂದರ್ಭದಲ್ಲಿ ಮೊದಲನೆಯದಾಗಿ ಈ ಸಂಪೂರ್ಣ ಸೆಟ್ ಸ್ಕ್ವೇರ್ ಬಲ ಲಂಬ ಸಮತಲಗಳಾಗಿ ಮರುರೂಪಿಸಬೇಕಾಗಿದೆ ಇದರಿಂದ ಅದನ್ನು ರಚಿಸುವ ಸ್ಥಿತಿಯಲ್ಲಿರುತ್ತೇವೆ ಸಮಸ್ಯೆಯ ಹೇಳಿಕೆಯು ಲಂಬ ಸಮತಲದಲ್ಲಿರುವ ಈ ಸಂಪೂರ್ಣ ಲಂಬವಾದದ್ದು ಮತ್ತು ಅದು 30 ಡಿಗ್ರಿ ಕೋನವನ್ನು ಮಾಡುತ್ತದೆ ಮತ್ತು ಅದು 45 ರಿಂದ ಹಿಮ್ಮೊಗವಾಗಿದ್ದರೆ ಈ ಸಂಪೂರ್ಣ ಸಮಸ್ಯೆಯನ್ನು ಹಿಮ್ಮುಖಗೊಳಿಸಬೇಕು ಮೊದಲು ಅದನ್ನು 45 ಡಿಗ್ರಿಗಳಷ್ಟು ತಿರುಗಿಸಿ ನಂತರ ಅದನ್ನು 30 ಡಿಗ್ರಿಗಳು ಹಿಂದಕ್ಕೆ ತಿರುಗಿಸಬೇಕು ಅಲ್ಲಿಂದ ಪ್ರಯಾಣವು ಉಳಿದ ವೀಕ್ಷಣೆಗಳನ್ನು ನಿರ್ಮಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾವು ಮಾಡಲು ಪ್ರಯತ್ನಿಸುತ್ತಿರುವುದು X Y ರೇಖೆಯನ್ನು ರಚಿಸುವುದು ಲಂಬ ಸಮತಲದಲ್ಲಿ ಇಡೀ ಸೆಟ್ ಸ್ಕ್ವೇರ್ ವನ್ನು ಉದ್ದವಾಗಿ ಇರಿಸಲಾಗಿದೆ ಆದ್ದರಿಂದ ಮೊದಲು ಅದನ್ನು ನಿರ್ಮಿಸುತ್ತೇವೆ ಇದು 90 ಡಿಗ್ರಿ ಕೋನ ಇದು ಒಂದು 60 ಡಿಗ್ರಿ ಮತ್ತು ಇನ್ನೊಂದು 30 ಡಿಗ್ರಿ ಮತ್ತು ಮುಂಭಾಗದ ಸಮತಲದಲ್ಲಿರುವ ಬಿಂದುಗಳನ್ನು a b ಮತ್ತು c ಎಂದು ಗುರುತಿಸುತ್ತೇವೆ ಇದು ಯಾವಾಗಲೂ ಪ್ರಕ್ಷೇಪಗಳನ್ನು ಕೆಳಕ್ಕೆ ಹೊಂದಿರುತ್ತದೆ ಮತ್ತು ಈ ಬಿಂದುಗಳು ಸಹ ಕೆಳಕ್ಕೆ ಇದರ ಮೇಲ್ಭಾಗದ ನೋಟದಿಂದ ನೋಡುತ್ತಿದ್ದರೆ ಇದು ಮೇಲ್ಭಾಗದ ನೋಟದಿಂದ ಮುಂಭಾಗದ ಸಮತಲವಾಗಿದ್ದು ಅದು ತುಂಬಾ ತೆಳುವಾದ ಪಟ್ಟಿಯಂತೆ ಕಾಣುತ್ತದೆ ಅಲ್ಲಿ ab a ಮತ್ತು b ಬಿಂದುಗಳಿಗೆ ಹೊಂದಿಕೆಯಾಗುತ್ತದೆ ಅಂತೆಯೇ ಈ c ಬಿಂದು c ಹೊಂದಿಕೆಯಾಗುತ್ತದೆ ಮುಂಭಾಗದ ನೋಟದಲ್ಲಿ ನೋಡುತ್ತಿರುವುದನ್ನು c ಗೆ ಕೆಳಕ್ಕೆ ಪ್ರಕ್ಷೇಪಿಸಲಾಗಿದೆ ಆದ್ದರಿಂದ ನಾವು ನೋಡಲಿರುವ ನಿಜವಾದ ಉದ್ದವು ಈ ಪ್ರಕ್ಷೇಪಗಳ ಉದ್ದವಾಗಿದೆ ಅದನ್ನು ಮೇಲ್ಭಾಗದ ನೋಟದಲ್ಲಿ ನೋಡಲಿದ್ದೇವೆ ಈಗ ಇದನ್ನು ತಿರುಗಿಸಬೇಕಾಗಿದೆ ಆದ್ದರಿಂದ ಇದು ಈ ಸಮತಲವು ಮುಂಭಾಗದ ನೋಟದಿಂದ ಈ ac ಆ ದಿಕ್ಕನ್ನು ನೋಡುತ್ತಿರುವಾಗ ಇಡೀ ಮೇಲ್ಮೈಯನ್ನು ಇಲ್ಲಿ 45 ಡಿಗ್ರಿ ಕೋನಗಳಲ್ಲಿ ತಿರುಗಿಸಬೇಕಾಗಿದೆ ಈ ಮೇಲ್ಮೈ ವಿ P ಗೆ 45 ಡಿಗ್ರಿ ಇಳಿಜಾರಾಗಿರುವುದನ್ನು ನೋಡಬಹುದು ಒಂದು ವೇಳೆ ಲಂಬ ಸಮತಲಕ್ಕೆ ಸಂಬಂಧಿಸಿದಂತೆ ಯಾವುದೇ ಓರೆಯಾಗಿದ್ದರೆ ನಾವು ಅದನ್ನು ಮಾತ್ರ ಗ್ರಹಿಸಬಹುದು ಮತ್ತು ಸಮತಲ ಸಮತಲದಲ್ಲಿ ಮಾತ್ರ ಗಮನಿಸಬಹುದು ಅಂತಹ ಸಂದರ್ಭದಲ್ಲಿ ಅದೇ ರೇಖೆಗೆ ಇದು ab ರೇಖೆಯನ್ನು 45 ಡಿಗ್ರಿ ಕೋನವಾಗಿ ಸಮತಲ ಸಮತಲದೊಂದಿಗೆ ಮಾಡಿ ಅದನ್ನು ಮೇಲ್ಭಾಗದ ನೋಟವಾಗಿ ನಿರ್ಮಿಸುತ್ತೇವೆ ಮೇಲ್ಭಾಗದ ನೋಟದಲ್ಲಿ ಈ ಇಳಿಜಾರಿನ ಕೋನವನ್ನು ಲಂಬ ಸಮತಲದೊಂದಿಗೆ ಗಮನಿಸಬಹುದು ಇದರಿಂದಾಗಿ a ಬಿಂದು b ಬಿಂದು ಮತ್ತು c ಬಿಂದುವನ್ನು ರಚಿಸಬಹುದು ಈ ಸಂಪೂರ್ಣ a b ರೇಖೆಗಳು ಮತ್ತು c ರೇಖೆಯನ್ನು ಪುನರಾವರ್ತಿಸಿ ಮತ್ತು ಅದೇ ರೀತಿ ಈ ಸಂಪೂರ್ಣ c ಬಿಂದುಗಳು a ಬಿಂದುಗಳು ಮತ್ತು b ಬಿಂದುಗಳನ್ನು ಮರು ಯೋಜಿಸಿ ನಾವು ಅದನ್ನು ಮಾಡಿದರೆ ಇದು b ಮತ್ತು b ಯಿಂದ ಛೇದಕ ಬಿಂದುಗಳು a ಮತ್ತು a ಛೇದಕದಿಂದ ಅಲ್ಲಿ ಇನ್ನೂ ಒಂದು ಬಿಂದುವನ್ನು ನೀಡುತ್ತದೆ ಅದೇ ರೀತಿ c ಮತ್ತು c' ಪ್ರಕ್ಷೇಪಗಳು ಅಲ್ಲಿಯವರೆಗೆ ಆದ್ದರಿಂದ ಈಗ ಈ ಬಿಂದುಗಳನ್ನು a1 b1 ಮತ್ತು c1 ಎಂದು ಕರೆಯುತ್ತೇವೆ ಇದು ಲಂಬ ಸಮತಲದಿಂದ ಮಾಡಿದ ಮೊದಲ ಪ್ರಕ್ಷೇಪಗಳು ಅಥವಾ ತಿರುಗುವಿಕೆ ಅದರ ನಂತರ ನಾವು ಎರಡು ತಿರುಗುವಿಕೆಗಳನ್ನು ಮಾಡಬೇಕು ಒಂದು ಮೊದಲು ಈ ಸಂಪೂರ್ಣ ಲಂಬವಾದದನ್ನು ಜೋಡಿಸುತ್ತದೆ ನಂತರ ಅದನ್ನು 30 ಡಿಗ್ರಿಗಳಿಂದ ತಿರುಗಿಸಿ ನಂತರ 45 ಡಿಗ್ರಿಗಳಿಂದ ತಿರುಗಿಸುತ್ತದೆ ಅದನ್ನು ಮೊದಲು ಹಿಂದಕ್ಕೆ ಮಾಡಲು ಬಯಸಿದರೆ ಈಗಾಗಲೇ ಮಾಡಿದ 45 ಡಿಗ್ರಿಗಳನ್ನು ತಿರುಗಿಸಬೇಕು ನಂತರ ಅದನ್ನು 30 ಡಿಗ್ರಿಗಳಷ್ಟು ತಿರುಗಿಸಬೇಕು ಅದು ನಾವು ಮುಂದುವರಿಯಬೇಕಾದ ಮಾರ್ಗವಾಗಿದೆ ಈಗ ಈಗಾಗಲೇ ಈ ಉದ್ದದ ಭಾಗವನ್ನು ನಿರ್ಮಿಸಿದ್ದೇವೆ ಈ ಸಂಪೂರ್ಣ ಆಕಾರವನ್ನು 30 ಡಿಗ್ರಿಗಳಿಂದ ತಿರುಗಿಸಬೇಕಾಗಿದೆ ಇದು a1 ಮತ್ತು ಅಲ್ಲಿ ಅದು a1 ಆಗಿರುತ್ತದೆ ಮತ್ತು ಅದೇ ರೀತಿ b1' ಗೆ ಇರುತ್ತದೆ ಈ ಉದ್ದವು ಈ ಬಿಂದುವಿನಿಂದ ಈ ಬಿಂದುವರೆಗೆ ಏನೇ ಇರಲಿ ಅದೇ ಉದ್ದವನ್ನು ಇಲ್ಲಿ ಇಡಲಿದ್ದೇವೆ ಆದಾಗ್ಯೂ ಇದನ್ನು 60 ಡಿಗ್ರಿಗಳಷ್ಟು ತಿರುಗಿಸಬೇಕು ಇಲ್ಲದಿದ್ದರೆ a1 b1 30 ಡಿಗ್ರಿಗಳನ್ನು ಮಾಡಬೇಕಾಗಿರುವುದರಿಂದ ಈ ವಸ್ತುವನ್ನು ತಿರುಗಿಸುತ್ತೇವೆ ಆ ವಸ್ತುವನ್ನು ತಿರುಗಿಸಿದಾಗ ಈ a1' ಬಿಂದುಗಳು ಅದನ್ನು ಸೂಚಿಸುತ್ತದೆ b1 ಬಿಂದುಗಳು ಅದನ್ನು ಸೂಚಿಸುತ್ತದೆ ಕಂಸದ ಉದ್ದ a1' ರಿಂದ c1' ಮತ್ತು ಕಂಸದ ಉದ್ದ b1 ರಿಂದ c1 ಈ c1' ಅನ್ನು ರಚಿಸಬಹುದು ಆ ವಸ್ತುವನ್ನು ಮತ್ತೆ ತಿರುಗಿಸುವ ಮಾರ್ಗ ಇದು ಆದ್ದರಿಂದ ಈಗ ಕೊನೆಯ ಹಂತವು ಈ a1 ಅನ್ನು ಕೆಳಕ್ಕೆ ಪ್ರಕ್ಷೇಪಿಸುತ್ತದೆ ಏಕೆಂದರೆ ಈ ಸೆಟ್ ಸ್ಕ್ವೇರ್ ಲಂಬ ಸಮತಲದಲ್ಲಿರಬೇಕು ಎಂದು ಭಾವಿಸಲಾಗಿದೆ ಆದ್ದರಿಂದ ಉದ್ದದ ಭಾಗವು ಯಾವಾಗಲೂ ಈ ಲಂಬ ಸಮತಲದೊಂದಿಗೆ ಸ್ಪರ್ಶಿಸಲ್ಪಡುತ್ತದೆ ಆದ್ದರಿಂದ a1 ಈ x ಅಕ್ಷವನ್ನು ಮುಟ್ಟುತ್ತದೆ b1 ಈ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ ಈ c1 ಅನ್ನು ಕೆಳಕ್ಕೆ ಪ್ರಕ್ಷೇಪಿಸುತ್ತದೆ ಏಕೆಂದರೆ ಅದು ವಿ P ಯೊಂದಿಗೆ 45 ಡಿಗ್ರಿಗಳನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಆ ಪ್ರಕ್ಷೇಪಗಳು c1 ಅನ್ನು ನಿರ್ಧರಿಸುತ್ತದೆ ಆದ್ದರಿಂದ ಈ a1 ಬಿಂದು b1 ಬಿಂದು ಮತ್ತು c1 ಬಿಂದುವನ್ನು ಹೊಂದಿರುತ್ತೇವೆ ಈ ವಸ್ತುಗಳಿಗೆ ನಾವು ಈ ತಿರುಗುವಿಕೆಗಳನ್ನು ಮಾಡುವ ವಿಧಾನವಾಗಿದೆ ಅದನ್ನು ನಮ್ಮ ಹಾಳೆಯಲ್ಲಿ ನಿರ್ಮಿಸೋಣ ಮೊದಲನೆಯದಾಗಿ ಡ್ರಾಯಿಂಗ್ ಹಾಳೆಯಲ್ಲಿ ಸಮತಲವಾಗಿರುವ ರೇಖೆಯನ್ನು ಅಂದರೆ X Y ಅಕ್ಷವನ್ನು ನಿರ್ಮಿಸಿ ಇದು X Y ಅಕ್ಷ ಆ ಅಕ್ಷದಲ್ಲಿ 100 ಮಿ ಉದ್ದವಾಗಿದೆ ನಾವು ಮೊದಲನೆಯದನ್ನು ಬಳಸಬೇಕಾಗುತ್ತದೆ ಆದ್ದರಿಂದ ಅಲ್ಲಿ 100 ಮಿ ನಿಂದ ಪ್ರಾರಂಭಿಸಲು ಒಂದು ಅಂತರವನ್ನು ಬಿಡೋಣ ಇದು ಇಲ್ಲಿ 10 ಅನ್ನು ನಿರ್ಮಿಸುತ್ತದೆ ಲಂಬ ಸಮತಲದಲ್ಲಿ ಈ ಬಿಂದುವನ್ನು a ಮತ್ತು b ಎಂದು ಹೆಸರಿಸಿ ಮತ್ತು 30 ಡಿಗ್ರಿಗಳನ್ನು ಮಾಡಬೇಕಾದ ಒಂದು ಕೋನವು 60 ಡಿಗ್ರಿ ಎಂದು ತಿಳಿದಿದೆ ನಾವು 30 ಡಿಗ್ರಿ ಕೋನವನ್ನು ನಿರ್ಮಿಸೋಣ ಇದನ್ನು ಸೇರಿಸಿ ಇತರ ಕೋನವು 30 ಡಿಗ್ರಿಗಳನ್ನು ಮಾಡಬೇಕಿದೆ ಆದ್ದರಿಂದ 30 ಡಿಗ್ರಿ ಎಂದರೆ ಅದು ಇಲ್ಲಿದೆ ಈಗ ಈ ಬಿಂದುವನ್ನು ಸೇರಿಸಿ ಇನ್ನೊಂದು 60 ಡಿಗ್ರಿ ಹೊಂದಿದೆ ಆದ್ದರಿಂದ ನಾವು ಇಲ್ಲಿ ತಪ್ಪು ಮಾಡಿದ್ದೇವೆ ಅದು ಸಮಬಾಹು ತ್ರಿಕೋನವಲ್ಲ ನಾವು ಅಲ್ಲಿ 60 ಡಿಗ್ರಿಗಳನ್ನು ಮಾಡಬೇಕಾಗಿತ್ತು ಆದ್ದರಿಂದ ಈ ರೇಖೆಗಳನ್ನು ಸೇರಿಸಿ ಅದು ಈಗ ತ್ರಿಕೋನವಾಗಿದೆ ನಾವು c ಎಂದು ಕರೆಯೋಣ ನಾವು ಮೇಲ್ಮುಖವಾಗಿ ಪ್ರಕ್ಷೇಪಗಳಾಗಿದ್ದರೆ ಇದು ಮೇಲ್ಭಾಗದ ನೋಟದಲ್ಲಿ ಪ್ರಕ್ಷೇಪಗಳ ಉದ್ದವಾಗಿರುತ್ತದೆ ಆದ್ದರಿಂದ ಇದನ್ನು ab ಬಿಂದು ಎಂದು ಕರೆಯೋಣ ಮತ್ತು ಇಲ್ಲಿ ಸೂಚಿಸುತ್ತೇವೆ c ಬಿಂದು ಸಹ ಇಲ್ಲಿ ಸೂಚಿಸುತ್ತದೆ ಈಗ ಅದೇ X Y ಸಮತಲದಲ್ಲಿ ಇದನ್ನು 45 ಡಿಗ್ರಿ ಕೋನವನ್ನು ಮಾಡುವ ab ರೇಖೆಗಳನ್ನು ಸ್ಪರ್ಶಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಏನು ಮಾಡಬಹುದೆಂದರೆ ಅದನ್ನು 45 ಡಿಗ್ರಿಗಳಲ್ಲಿ ನಿರ್ಮಿಸಬಹುದಾದ ಅಕ್ಷದ ಮೇಲಿರುತ್ತದೆ ಇದನ್ನು ab ಸ್ಪರ್ಶಿಸಬೇಕು ಒಂದು ವೇಳೆ ಅಲ್ಲಿಂದ ಒಂದು ಬಿಂದುವನ್ನು ಆರಿಸಿ ಆದ್ದರಿಂದ ಈ ಬಿಂದುವಿನಿಂದ ನಾವು a b ಬಿಂದು ಎಂದು ಕರೆಯೋಣ ಅದು ಲಂಬ ಸಮತಲದಲ್ಲಿರುವಾಗ 45 ಡಿಗ್ರಿಗಳನ್ನು ಮಾಡಬೇಕಾಗುತ್ತದೆ ಮತ್ತು ಈ ಬಿಂದುಗಳನ್ನು ಸೇರಿಸಿ ಅದೇ ac ಉದ್ದವನ್ನು ವರ್ಗಾಯಿಸಿ ಈ ಉದ್ದವನ್ನು ವರ್ಗಾಯಿಸಬೇಕು ಮತ್ತು ಈ ರೇಖೆಯನ್ನು ಸಂಪರ್ಕಿಸಬೇಕು ಮತ್ತು ಇದು 45 ಡಿಗ್ರಿ ಕೋನವನ್ನು ಮಾಡುತ್ತಿದೆ ಮತ್ತು ಇದು c ಬಿಂದು ಆಗಿರುತ್ತದೆ ಈಗ ಈ ಎಲ್ಲಾ ಬಿಂದುಗಳನ್ನು ಪ್ರಕ್ಷೇಪಣಗಳನ್ನು ವರ್ಗಾಯಿಸಿ ಅದೇ ರೀತಿ ಈ c ಬಿಂದು ಸಹ ಅಲ್ಲಿ ಪ್ರಕ್ಷೇಪಿಸಲ್ಪಡುತ್ತವೆ ಈಗ ಈ c ಬಿಂದು ಮತ್ತು a ಬಿಂದುವನ್ನು ಪ್ರಕ್ಷೇಪಿಸಬಹುದು ಆದ್ದರಿಂದ c ಬಿಂದುವು c ಅಕ್ಷದೊಂದಿಗೆ ಛೇದಿಸುತ್ತದೆ ಮತ್ತು a ಬಿಂದುವು ಆ ಅಕ್ಷವನ್ನು ಛೇದಿಸುತ್ತದೆ ಆದ್ದರಿಂದ ಇದು ಈ a ಬಿಂದುವಾಗಿರುತ್ತದೆ ಆದ್ದರಿಂದ ಈಗ ಹೊಸ ಸಂಕೇತಗಳಲ್ಲಿ ಇದು a1 c1 ಮತ್ತು ಈ ಬಿಂದುಗಳು b ನಿಂದ ಪ್ರಕ್ಷೇಪಗಳಾಗಿವೆ ಆದ್ದರಿಂದ ಇದನ್ನು ಲೋಕಸ್ ಎಂದು ಕರೆಯುತ್ತೇವೆ ಮತ್ತು ಇದು b ಯ ಪ್ರಕ್ಷೇಪಣಗಳು ಆದ್ದರಿಂದ ಲೋಕಸ್ ಬಿಂದುಗಳು b1 ಆಗಿರುತ್ತದೆ ಮತ್ತು ಈಗ ಈ ಬಿಂದುಗಳನ್ನು ಸೇರಿಸೋಣ ಈಗ ಈ ಸಂಪೂರ್ಣ ವಸ್ತುವನ್ನು a1' b1' ಅನ್ನು 30 ಡಿಗ್ರಿ ಕೋನದಲ್ಲಿ ಮಾಡಬೇಕಾಗಿದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಇಲ್ಲಿಂದ 30 ಡಿಗ್ರಿ ಕೋನವನ್ನು ಮಾಡುತ್ತೇವೆ ಈ ರೇಖೆಯಲ್ಲಿ ಪ್ರಕ್ಷೇಪಿಸಲಾಗಿರುವ ತುದಿಗಳ ಬಿಂದುವನ್ನು ಪರಿಗಣಿಸೋಣ ಆದ್ದರಿಂದ ಇದು ಬಿಂದು ಎಂದು ಊಹಿಸೋಣ ಆ ಬಿಂದುವಿನಿಂದ ಅದನ್ನು 30 ಡಿಗ್ರಿಗಳನ್ನಾಗಿ ಮಾಡುತ್ತೇವೆ ಆದ್ದರಿಂದ ಇದು 30 ಡಿಗ್ರಿ ರೇಖೆ ಇದನ್ನು a1 b1 ಈ ಉದ್ದದಲ್ಲಿ ಏನೇ ಇರಲಿ ಅದನ್ನು ಹೊಂದಿದ್ದೇವೆ ಮತ್ತು ಅದನ್ನು ಸೂಚಿಸಬೇಕಾಗಿದೆ ಇದು b1 ಬಿಂದು a1 ಬಿಂದು c1 ಬಿಂದು ಇಲ್ಲಿಂದ ವರ್ಗಾವಣೆಯಾಗುವ ಮೂಲಕ ಒಂದೇ ಆಗಿರುತ್ತದೆ ಇದನ್ನು ತ್ರಿಜ್ಯವನ್ನು ರೇಖೆಗಳ ಮೂಲಕ ಸೇರಿಸಿದ್ದೇವೆ ಈಗ ಅದರ ಪ್ರಕ್ಷೇಪಗಳನ್ನು ನೋಡುತ್ತಿದ್ದೇವೆ ಅದರ ಪ್ರಕ್ಷೇಪಗಳನ್ನು ನೋಡೋಣ a1 ಅಲ್ಲಿಗೆ ಹೋಗುತ್ತದೆ c1 ಅಲ್ಲಿಗೆ ಹೋಗುತ್ತದೆ b1 ಅಲ್ಲಿಗೆ ಹೋಗುತ್ತದೆ ಇದನ್ನು ಲಂಬ ಸಮತಲದಲ್ಲಿ ಇಡಲು ಬಯಸುತ್ತೇವೆ ಆದ್ದರಿಂದ ಇದು b1 ಗೆ ಸೂಚಿಸಲ್ಪಟ್ಟಿದೆ ಮತ್ತು ಈ ಬಿಂದುವು a1 ಕ್ಕೆ ಸೂಚಿಸಲ್ಪಟ್ಟಿದೆ ಮತ್ತು ನಾವು c ಯಿಂದ ನಿರ್ಮಿಸುತ್ತಿದ್ದರೆ ಈ ರೇಖೆಯು ಲೋಕಸ್ ಗೆ ಸೂಚಿಸುತ್ತದೆ ಈ ಬಿಂದುವನ್ನು c1 ಎಂದು ಕರೆಯೋಣ ಈ ರೇಖೆಗಳನ್ನು ಸೇರುತ್ತಿದ್ದರೆ ಇದು ಆ ವಸ್ತುವಿನ ಮುಂಭಾಗದ ನೋಟ ಮೇಲ್ಭಾಗದ ನೋಟವಾಗಿರುತ್ತದೆ ಉದಾಹರಣೆಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಈ ಸೆಟ್ ಸ್ಕ್ವೇರ್ ನ್ನು ಹೊಂದಿದ್ದರೆ ಮತ್ತು ಲಂಬ ಸಮತಲವು ಈ ವಸ್ತುವಾಗಿದೆ ಎಂದು ಪರಿಗಣಿಸೋಣ ಇದು ಲಂಬ ಸಮತಲ ಮತ್ತು ಸಮತಲ ಸಮತಲ ಮತ್ತು ಈ ಉದ್ದದ ಭಾಗವನ್ನು ಈ ರೀತಿಯಲ್ಲಿ ಜೋಡಿಸಿದರೆ ಈ ಸೆಟ್ ಸ್ಕ್ವೇರ್ ನ್ನು ಆ ರೀತಿಯಲ್ಲಿ ಲಂಬ ಸಮತಲದೊಂದಿಗೆ ಜೋಡಿಸುತ್ತಿದ್ದೇವೆ ಆರಂಭದಲ್ಲಿ ಅದು 90 ಡಿಗ್ರಿಗಳಾಗಿದ್ದಾಗ ಅದನ್ನು ಕೇವಲ ಒಂದು ರೇಖೆಯಂತೆ ನೋಡುತ್ತೀರಿ ನಂತರ ಅದನ್ನು 30 ಡಿಗ್ರಿ ಕೋನಕ್ಕೆ ಮಾಡಬಹುದು ನಂತರ ಸೆಟ್ ಸ್ಕ್ವೇರ್ ಈ ರೀತಿ ಕಾಣುತ್ತದೆ ಮತ್ತು ಅದರ ನಂತರ ಅದನ್ನು 45 ಡಿಗ್ರಿಗಳಷ್ಟು ತಿರುಗಿಸುತ್ತಿದ್ದರೆ ಅದು ಆ ರೀತಿ ಕಾಣುತ್ತದೆ ಆದ್ದರಿಂದ ಮುಂಭಾಗದ ನೋಟವು ಈಗ ಮೇಲ್ಭಾಗದ ನೋಟದಿಂದ ಅದೇ ರೀತಿಯ ತಿರುಚಿದ ರೀತಿಯ ತ್ರಿಕೋನವಾಗಿದೆ ಮತ್ತು ಇದು ಓರೆಯಾದ ತ್ರಿಕೋನವಾಗಿರುತ್ತದೆ ಆದ್ದರಿಂದ ನೀವು ಗಮನಿಸುತ್ತಿರುವುದು ಆ ಸೆಟ್ ಸ್ಕ್ವೇರ್ ನ ಮೇಲ್ಭಾಗದ ನೋಟ ಮತ್ತು ಇಲ್ಲಿ ನಾವು ನೋಡುತ್ತಿರುವ ಮೇಲ್ಭಾಗದ ನೋಟ ಮತ್ತು ಆ ಮುಂಭಾಗದ ನೋಟವು ಅಲ್ಲಿ ನೋಡುತ್ತೇವೆ ಅದರೊಂದಿಗೆ ನಾವು ಮುಂದಿನ ಉದಾಹರಣೆಗೆ ಹೋಗೋಣ ತ್ರಿಕೋನದ ಬದಲು ಈ ಮುಂದಿನ ಉದಾಹರಣೆಯಲ್ಲಿ ನಾವು ಪಂಚಭುಜವನ್ನು ನೋಡುತ್ತಿದ್ದೇವೆ ಆದ್ದರಿಂದ ಇದು 30 ಮಿ ಬದಿಗಳ ಪಂಚಭುಜ ಆಗಿದೆ ಮತ್ತು ಒಂದು ಬದಿಗಳನ್ನು ಸಮತಲ ಸಮತಲದಲ್ಲಿ ಇರಿಸಲಾಗುತ್ತದೆ ಅದರ ಒಂದು ಬದಿಯಲ್ಲಿ ಅದರ ಮೇಲ್ಮೈಗಳು 45 ಡಿಗ್ರಿಗಳನ್ನು ಸಮತಲ ಸಮತಲಕ್ಕೆ ಓರೆಯಾಗಿಸುತ್ತವೆ ಒಂದು ವೇಳೆ ಅದು ಎಚ್ P ಯಲ್ಲಿ ಈ ಭಾಗವು ಲಂಬ ಸಮತಲದೊಂದಿಗೆ 30 ಡಿಗ್ರಿ ಕೋನವನ್ನು ಮಾಡಿದಾಗ ಅದರ ಪ್ರಕ್ಷೇಪಗಳನ್ನು ರಚಿಸಿ ಆದ್ದರಿಂದ ನಾವು ಪರಿಹಾರವನ್ನು ನೋಡೋಣ ಇದು 30 ಮಿ ಬದಿಗಳನ್ನು ಹೊಂದಿರುವ ವಿಶಿಷ್ಟ ಪಂಚಭುಜ ಆಗಿದೆ ಆದ್ದರಿಂದ ಇದು 30 ಮಿ ಆಗಿದ್ದು ಈ ವೃತ್ತವನ್ನು ಕೆತ್ತನೆ ಮಾಡುವುದರಿಂದ ಅಥವಾ ವೃತ್ತವನ್ನು ಸುತ್ತುವರಿಯುವುದರಿಂದ ಅಥವಾ ಬಹುಶಃ ಅರೆ ವೃತ್ತದ ವಿಧಾನದಂತೆ ಈ ಪಂಚಭುಜವನ್ನು ನಿರ್ಮಿಸಬಹುದು ಇನ್ನೊಂದು ಮಾರ್ಗವೆಂದರೆ ಈ ಎರಡು ಬದಿಗಳ ನಡುವಿನ ಕೋನವನ್ನು ತಿಳಿದುಕೊಳ್ಳುವುದರ ಮೂಲಕ ಈ ಪಂಚಭುಜವನ್ನು ನಿರ್ಮಿಸಬಹುದು ಈಗ ಅದರ ಬದಿಗಳು ಎಚ್ ಪಿ H P ಮತ್ತು ಅದರ ಒಂದು ಬದಿಯಲ್ಲಿ 45 ಡಿಗ್ರಿಗಳಷ್ಟು ಎಚ್ P ಗೆ ಕೋನವನ್ನು ಉಂಟುಮಾಡುತ್ತದೆ ಆದ್ದರಿಂದ ಒಂದು ಬದಿಯಲ್ಲಿ ಅದು 45 ಡಿಗ್ರಿಗಳನ್ನು ಮುಂಭಾಗದ ನೋಟದಲ್ಲಿ ಮಾಡುತ್ತಿದ್ದರೆ ನಾವು 45 ಡಿಗ್ರಿಗಳನ್ನು ನೋಡುತ್ತೇವೆ ಅದು ಸಮತಲ ಸಮತಲದಲ್ಲಿ ಇರಿಸಿದರೆ ನಾವು ಷಡ್ಭುಜಾಕೃತಿಯನ್ನು ನೋಡುತ್ತೇವೆ ಕ್ಷಮಿಸಿ ನಾವು ಪಂಚಭುಜವನ್ನು ಸಂಪೂರ್ಣವಾಗಿ ನೋಡುತ್ತೇವೆ ಪಂಚಭುಜವು ಸಂಪೂರ್ಣವಾಗಿ ಸಮತಲ ಸಮತಲದಲ್ಲಿ ಇರಿಸಿದರೆ ಆ ಸಂಪೂರ್ಣ ಆಕಾರವನ್ನು ನೋಡುತ್ತೇವೆ ಅದನ್ನು ಸೂಕ್ತವಾಗಿ ತಿರುಗಿಸುವ ಮೂಲಕ ಅದನ್ನು 45 ಡಿಗ್ರಿಗಳಂತೆ ಮಾಡಬಹುದು ಅಥವಾ 30 ಡಿಗ್ರಿ 60 ಡಿಗ್ರಿ ಮತ್ತು ಹೀಗೆ ಆದ್ದರಿಂದ ಮೇಲ್ಭಾಗದ ನೋಟವು ಹಾಗೆ ಇರುತ್ತದೆ ನಾವು ಮುಂಭಾಗದ ನೋಟದಿಂದ ನೋಡುತ್ತಿದ್ದರೆ ಅದು ಕೇವಲ b ಬಿಂದು c ಬಿಂದು d ಬಿಂದು ಗಳು ಕ್ರಮವಾಗಿ ಈ b c d ಗೆ ಸೂಚಿಸಲಾಗುತ್ತದೆ ಆದ್ದರಿಂದ ಮೊದಲು ಈ ಪಂಚಭುಜವನ್ನು ನಿರ್ಮಿಸಿ ಆ ಪ್ರಕ್ಷೇಪಗಳ ನಂತರ ಅದು ಪ್ರಕ್ಷೇಪಿಸುವ ಉದ್ದವನ್ನು ಪಡೆಯುತ್ತದೆ ಆ ಪ್ರಕ್ಷೇಪಗಳ ಉದ್ದವು ಲಭ್ಯವಾದ ನಂತರ ಅದೇ ಪ್ರಕ್ಷೇಪಗಳ ಉದ್ದವನ್ನು ಬಳಸುತ್ತೇವೆ ಆದರೆ 45 ಡಿಗ್ರಿಗಳೊಂದಿಗೆ ಅದರ ಮೇಲ್ಮೈಗಳಲ್ಲಿ 45 ಡಿಗ್ರಿಗಳನ್ನು ಸಮತಲ ಸಮತಲಕ್ಕೆ ಓರೆಯಾಗಿಸುತ್ತಿದ್ದೇವೆ ಸಮತಲ ಸಮತಲಕ್ಕೆ ಕೋನವನ್ನು ಉಂಟುಮಾಡುವ ಯಾವುದನ್ನಾದರೂ ಅದನ್ನು ಲಂಬ ಸಮತಲದಲ್ಲಿ ನೋಡುವ ಸ್ಥಿತಿಯಲ್ಲಿರಬಹುದು ಆದ್ದರಿಂದ ಲಂಬ ಸಮತಲದಲ್ಲಿ ರೇಖಾಚಿತ್ರದ ನಂತರ ನಾವು 45 ಡಿಗ್ರಿಗಳನ್ನು ಹೊಂದಿದ್ದೇವೆ ನಾವು a ಬಿಂದು b ಬಿಂದು c ಬಿಂದು e ಬಿಂದು ಮತ್ತು d ಬಿಂದುವಿನಿಂದ ಸಂಪೂರ್ಣ ಬಿಂದುಗಳನ್ನು ಪ್ರಕ್ಷೇಪಿಸುತ್ತೇವೆ ಇವುಗಳನ್ನು ಕ್ರಮವಾಗಿ a b c' e' ಮತ್ತು d' ಬಿಂದುಗಳಿಗೆ ಸೂಚಿಸಲಾಗುತ್ತದೆ ಆದ್ದರಿಂದ ಉದಾಹರಣೆಗೆ ಈ ಪ್ರಕ್ಷೇಪಕಗಳ ರೇಖೆಗೆ ಹೋಗುವ a ಬಿಂದುವನ್ನು ನೋಡೋಣ a ಸಹ ಆ ಪ್ರಕ್ಷೇಪಗಳ ರೇಖೆಗಳಿಗೂ ಹೋಗುತ್ತದೆ ಮುಂದೆ b ಯು ಪ್ರಕ್ಷೇಪಿಸಲ್ಪಟ್ಟಿದೆ ಮತ್ತು b ಸಹ ಅಲ್ಲಿಗೆ ಪ್ರಕ್ಷೇಪಿಸಲಾಗಿದೆ ಆ ರೀತಿಯಲ್ಲಿ ಈ ಪಂಚಭುಜವನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಈ 45 ಡಿಗ್ರಿ ತಿರುಗುವಿಕೆಯ ನಂತರ ಈ ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟವನ್ನು ನಿರ್ಮಿಸಿದ್ದೇವೆ ಈಗ ನಾವು ಒಂದು ಬದಿಗಳನ್ನು ಜೋಡಿಸಲು ಹೊರಟಿದ್ದೇವೆ ಅದು a1 e1 ಆಗಿರಬಹುದು ಅಥವಾ ಅದು a1 b1 ಬದಿಗಳಾಗಿರಬಹುದು ಆದ್ದರಿಂದ ಲಂಬ ಸಮತಲದೊಂದಿಗೆ ಆ ಬದಿಯ ಬಗ್ಗೆ ಏನು ಅದು ಸ್ವಾಭಾವಿಕವಾಗಿ ಲಂಬ ಸಮತಲದೊಂದಿಗೆ ಯಾವುದೇ ಕೋನವನ್ನು ಮಾಡುತ್ತಿದ್ದರೆ ನಾವು ಅದನ್ನು ಸಮತಲ ಸಮತಲದಲ್ಲಿ ನೋಡುತ್ತೇವೆ ಆದ್ದರಿಂದ ಆ ಕೋನವನ್ನು ನಾವು ಅದನ್ನು ಒಗ್ಗೂಡಿಸುತ್ತೇವೆ ಆದ್ದರಿಂದ ನಾವು ಅದನ್ನು ತೆಗೆದುಕೊಳ್ಳಲು ಹೊರಟಿರುವ a1 b1 ಬದಿಯನ್ನು ಪರಿಗಣಿಸೋಣ ಅದನ್ನು ಸಮತಲ ಸಮತಲದಿಂದ 30 ಡಿಗ್ರಿ ಕೋನದೊಂದಿಗೆ ಜೋಡಿಸಿ ಈ ಉದ್ದವನ್ನು a1 b1 ಅನ್ನು ಅಲ್ಲಿಗೆ ವರ್ಗಾಯಿಸಿ ಅಂತೆಯೇ a1 e1 ಉದ್ದವು ಕೈವಾರ ಬಳಸಿ ಅದನ್ನು ವರ್ಗಾಯಿಸುತ್ತದೆ ನಂತರ b1 c1 ಮತ್ತು c1 d1 ಸಹ ಅದೇ ರೀತಿಯಲ್ಲಿ ವರ್ಗಾಯಿಸಲ್ಪಡುತ್ತವೆ ಅದನ್ನು 30 ಡಿಗ್ರಿಗಳಷ್ಟು ತಿರುಗಿಸಬೇಕು ಉಳಿದ ಬದಿಗಳನ್ನು ಸಹ ಅದೇ ಪ್ರಮಾಣದಲ್ಲಿ ತಿರುಗಿಸಲಾಗುತ್ತದೆ ಒಮ್ಮೆ ಇದನ್ನು ಮಾಡಿದ ನಂತರ ಈ ಸಂಪೂರ್ಣ ಪಂಚಭುಜವನ್ನು ಆ ದಿಕ್ಕಿಗೆ ತಿರುಗಿಸಲಾಗುತ್ತದೆ ಒಮ್ಮೆ ಇದನ್ನು ಮಾಡಿದ ನಂತರ ಈ ರೇಖೆಗಳನ್ನು e c a b ಮತ್ತು d ಯಿಂದ ಪ್ರಕ್ಷೇಪಿಸಲಾಗುತ್ತದೆ ಮತ್ತು ಈಗಾಗಲೇ 45 ಡಿಗ್ರಿ ಲಂಬ ಸಮತಲದಲ್ಲಿ ತಿರುಗಿಸಿದ್ದೇವೆ ಆದ್ದರಿಂದ ಸಮತಲ ಸಮತಲದೊಂದಿಗೆ ಗಮನಿಸುತ್ತಿರುವ ಯಾವುದೇ ಕೋನವನ್ನು ಅದು ಮಾಡುತ್ತಿದೆ ಆ ಲೊಕಸ್ ಬಿಂದುಗಳನ್ನು ಹೊಂದಿರಿ ಅಲ್ಲಿ ಈ a a1 ನೊಂದಿಗೆ ಛೇದಿಸುತ್ತದೆ ಅದನ್ನು a1' ಎಂದು ಹೆಸರಿಸಿ ಅದೇ ರೀತಿ b1 b' ನೊಂದಿಗೆ ಛೇದಿಸುತ್ತದೆ ಅದನ್ನು b1 ಎಂದು ಹೆಸರಿಸಿ ಅದೇ ರೀತಿ c1 ಮತ್ತು d1 ಲೋಕಸ್ ಬಿಂದುಗಳನ್ನು ಪ್ರಕ್ಷೇಪಿಸುವ ಮೂಲಕ ಈ ಬಿಂದುವನ್ನು ಪಡೆಯಬಹುದು ಅವುಗಳನ್ನು ಸೇರಿಸಿ ಈ ಮಾನದಂಡವನ್ನು ಪೂರೈಸುವ ಈ ಪಂಚಭುಜವನ್ನು 45 ಡಿಗ್ರಿಗಳಷ್ಟು ಎಚ್ P ಗೆ ಓರೆಯಾಗಿಸುತ್ತೇವೆ ಮತ್ತು ಲಂಬ ಸಮತಲದೊಂದಿಗೆ 30 ಡಿಗ್ರಿಗಳಷ್ಟು ಬದಿಗಳನ್ನು ಪಡೆಯುತ್ತೇವೆ ಮುಂದಿನ ತರಗತಿಯಲ್ಲಿ ಈ ವಿಭಾಗಗಳ ಸಮತಲಗಳು ವಿಭಿನ್ನ ವಿಷಯಗಳ ಮೇಲೆ ಪ್ರಕ್ಷೇಪಿಸಲ್ಪಟ್ಟರೆ ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುತ್ತೇವೆ ವಿಶೇಷವಾಗಿ ಸಹಾಯಕ ಸಮತಲಗಳನ್ನು ನಿರ್ಮಿಸಬಹುದಾದರೆ ಈ ದೃಷ್ಟಿಕೋನಗಳು ಹೇಗೆ ಬರುತ್ತವೆ ಎಂಬುದನ್ನು ಮುಂದಿನ ತರಗತಿಯಲ್ಲಿ ನೋಡುತ್ತೇವೆ